ವಿದ್ಯುತ್ ಕ್ಷೇತ್ರ ಕ್ಕಾಗಿ ಹೆಲ್ಮ್ ಹೋಲ್ಟ್ಸ್ ನ ಪ್ರಮೇಯ ನಾವು ಮಾಡಲು ಹೊರಟಿರುವ ಒಂದು ಕೆಲಸವೆಂದರೆ ವಿದ್ಯುತ್ ಕ್ಷೇತ್ರವನ್ನು ಹೇಗೆ ಲೆಕ್ಕಹಾಕುವುದು ಚಾರ್ಜ್ ವಿತರಣೆಯನ್ನು ನೀಡಿದರೆ ಯಾರಾದರೂ ಸ್ಪಷ್ಟವಾಗಿ ಹೇಳಬಹುದು ನಾನು ಇದನ್ನು 1 ಭಾಗಿಸು 4π0 ಇಂಟಿಗ್ರೇಷನ್ dV ರೋ ಆರ್ ಪ್ರೈಮ್ ಭಾಗಿಸು r r3ಗುಣಿಸು r r ಮಾಡಲು ಹೊರಟಿದ್ದೇನೆ Er14π0dVrr r3r r ನಾನು ಯಾವಾಗಲೂ ಅದನ್ನು ಲೆಕ್ಕ ಹಾಕಲು ಹೋಗುವುದು ಹೀಗೆಯೇ ನಾನು ನಿಮಗೆ ವಿಭಿನ್ನ ಪ್ರಶ್ನೆಯನ್ನು ಕೇಳುತ್ತೇನೆ ಎಂದು ಭಾವಿಸೋಣ ಒಂದು ವೇಳೆ ನಾನು ಇಲ್ಲಿನ ಬಾಹ್ಯ ಪ್ರದೇಶಕ್ಕೆ ಹೋಗುತ್ತೇನೆ ಅಲ್ಲಿ ಈ ಚಾರ್ಜ್ ಬಗ್ಗೆ ನನಗೆ ತಿಳಿದಿಲ್ಲ ಆದರೆ ಈ ಪಾಯಿಂಟ್ ಗಳಲ್ಲಿ ನನಗೆ ಕ್ಷೇತ್ರ ತಿಳಿದಿದೆ ನಾನು ಅದನ್ನು ವಿಭಿನ್ನ ಬಣ್ಣದಿಂದ ತುಂಬುತ್ತೇನೆ ಈ ಪಾಯಿಂಟ್ ನಲ್ಲಿ ನನಗೆ ಕ್ಷೇತ್ರ ತಿಳಿದಿದೆ ಎಂದು ಭಾವಿಸುತ್ತೇನೆ ಆದ್ದರಿಂದ ನಾನು ಏನು ಹೇಳುತ್ತೇನೆ ಎಂದರೆ ಕ್ಷೇತ್ರವನ್ನು ಗಡಿಯಲ್ಲಿ ನೀಡಲಾಗಿದೆ ಚಾರ್ಜ್ ವಿತರಣೆಯ ಬಗ್ಗೆ ನನಗೆ ತಿಳಿದಿಲ್ಲ ಆದರೆ ನನಗೆ ಬೌಂಡರಿ ಯ ಕ್ಷೇತ್ರದ ಬಗ್ಗೆ ತಿಳಿದಿದೆ ಉಳಿದ ಸ್ಥಳದಲ್ಲಿ ನಾನು ಇಲ್ಲಿ ಕ್ಷೇತ್ರವನ್ನು ಲೆಕ್ಕ ಹಾಕಬಹುದೇ ನಾವು ಒಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಅಲ್ಲಿ ನೀವು ಚಾರ್ಜ್ ಅನ್ನು ನಿರ್ದಿಷ್ಟಪಡಿಸುವುದಿಲ್ಲ ಗೋಳಾಕಾರದ ವಸ್ತುವು ಎಷ್ಟು ಚಾರ್ಜ್ ಅನ್ನು ಹೊಂದಿರುತ್ತದೆ ಆದರೆ ನಾನು ನಿಮಗೆ ಏನು ನೀಡುತ್ತೇನೆ ಎಂದರೆ ನಾನು ಆ ಗೋಳಾಕಾರದ ವಸ್ತುವನ್ನು ಮರೆಮಾಚುತ್ತೇನೆ ಈ ಗೋಳಾಕಾರದ ಮೇಲ್ಮೈಯಲ್ಲಿ ಕ್ಷೇತ್ರವು ಒಂದೇ ಆಗಿದೆ ಮತ್ತು ಅದರ ಪರಿಮಾಣವನ್ನು ಕೆಲವು ಸ್ಥಿರ ಮೌಲ್ಯದಿಂದ ನೀಡಲಾಗುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಉಳಿದ ಸ್ಥಳದಲ್ಲಿ ನಾನು ಕ್ಷೇತ್ರವನ್ನು ಲೆಕ್ಕ ಹಾಕಬಹುದೇ ಈ ಸಂದರ್ಭದಲ್ಲಿ ಇದು ತುಂಬಾ ಸುಲಭ ಏಕೆಂದರೆ ನೀವು ಕೆಂಪು ಗೋಳದ ಕೇಂದ್ರವನ್ನು ತೆಗೆದುಕೊಳ್ಳಲಿದ್ದೀರಿ ಮೇಲ್ಮೈಯಲ್ಲಿ E ಕ್ಷೇತ್ರ ಇದೆ ಎಂದು ನೀವು ಹೇಳಲಿದ್ದೀರಿ ನಿಸ್ಸಂಶಯವಾಗಿ 1 ಭಾಗಿಸು 4π0 ಏಕೆಂದರೆ ಎಲ್ಲವೂ ಗೋಳಾಕಾರವಾಗಿದ್ದು ಒಳಗೆ ಕೆಲವು ಚಾರ್ಜ್ ಅನ್ನು R2 ದಿಂದ ಭಾಗಿಸಲಾಗಿದೆ ಅದು ಪರಿಮಾಣವಾಗಿದೆ ER14π0QR2 ಆದ್ದರಿಂದ E ಮತ್ತಷ್ಟು 1 ಭಾಗಿಸು 4π0 Q ಭಾಗಿಸು R2 ಆಗಿರುತ್ತದೆ ನಾನು ಅದನ್ನು 1 ಭಾಗಿಸು 4π0 QR2 ಬಾರಿ R2r2 ಎಂದು ಬರೆಯಬಹುದು ನಾನು ದೊಡ್ಡ R ವರ್ಗದಿಂದ ಗುಣಿಸಿ ವಿಭಜಿಸಿದ್ದೇನೆ ಅದನ್ನು ನಾನು E ಬಾರಿ R2r2 ಎಂದು ಹೇಳಲಿದ್ದೇನೆ Er14π0Qr214π0QR2 ಆದ್ದರಿಂದ ಇಲ್ಲಿ ನಾನು ವಾದಿಸಬಹುದು ಏಕೆಂದರೆ ಕ್ಷೇತ್ರದ ಸ್ವರೂಪದಿಂದಾಗಿ ಎಲ್ಲಾ ಒಂದು ನಿರ್ದಿಷ್ಟ ಪಾಯಿಂಟ್ ನಲ್ಲಿ ಗೋಳಾಕಾರವಾಗಿ ಸಮ್ಮಿತೀಯ ಆಗಿದೆ ಆದ್ದರಿಂದ ಇದು ಪಾಯಿಂಟ್ ಚಾರ್ಜ್ ನಿಂದಾಗಿದೆ ಎಂದು ನಾನು ಗ್ರಹಿಸಬಹುದು ಆದರೆ ನನಗೆ ಅದೇ ಮೇಲ್ಮೈಯನ್ನು ನೀಡಿದರೆ ಆದರೆ ಕ್ಷೇತ್ರವು ಮೇಲ್ಮೈಯಲ್ಲಿ ಅನಿಯಂತ್ರಿತ ದಿಕ್ಕು ಅನಿಯಂತ್ರಿತ ಪ್ರಮಾಣವನ್ನು ಹೊಂದಿದೆ ಹಾಗಾದರೆ ನಾನು ಏನು ಮಾಡುತ್ತೇನೆ ನಂತರ ನಿಸ್ಸಂಶಯವಾಗಿ ನಾನು ಏನು ಮಾಡಬೇಕಾಗಿದೆ ಎಂದರೆ ಇಲ್ಲಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಮತ್ತು ಒಂದು ರೀತಿಯ ಡಿಫ್ರೆನ್ಷಿಯಲ್ ಸಮೀಕರಣವನ್ನು ಬಳಸಿ ಅದು ಇದು ಮುಂದಿನ ಪಾಯಿಂಟ್ ಯಾವುದು ಮುಂದಿನ ಪಾಯಿಂಟ್ ಅಲ್ಲಿ ಅದು ಏನು ಎಂಬುದನ್ನು ಕಂಡುಕೊಳ್ಳಿ ಮತ್ತು ನಂತರ ಇಂಟಿಗ್ರೇಷನ್ ಮಾಡುತ್ತಲೇ ಇರಿ ಆದ್ದರಿಂದ ಬೌಂಡರಿ ಯಿಂದ ಪ್ರಾರಂಭಿಸಿ ಕ್ಷೇತ್ರದ ಡಿಫ್ರೆನ್ಷಿಯಲ್ಸ್ ತಿಳಿದಿದ್ದರೆ ಎಲ್ಲೆಡೆ ಕ್ಷೇತ್ರವನ್ನು ಕಂಡುಕೊಳ್ಳಬಹುದು ಈಗ ನಾವು ಅದನ್ನು ಏಕೆ ಮಾಡಲು ಬಯಸುತ್ತೇವೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಪ್ರತಿ ಬಾರಿಯೂ ನಾನು ಚಾರ್ಜ್ ಏನು ಎಂದು ತಿಳಿದಿರುವುದಿಲ್ಲ ನನಗೆ ಕ್ಷೇತ್ರ ಮಾತ್ರ ತಿಳಿದಿರುವ ಬೌಂಡರಿ ಯನ್ನು ನೀಡಬಹುದು ಇಲ್ಲಿಂದ ನಾನು ಅದನ್ನು ಹೇಗೆ ನಿರ್ಮಿಸುವುದು ಆದ್ದರಿಂದ ಡಿಫ್ರೆನ್ಷಿಯಲ್ ಗಳು ನನಗೆ ತಿಳಿದಿದ್ದರೆ ನಾನು ಅದನ್ನು ಮಾಡಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ E ಒಂದು ಡಿಫ್ರೆನ್ಷಿಯಲ್ ಸಮೀಕರಣವನ್ನು ಪೂರೈಸುತ್ತದೆಯೇ ಅದರಿಂದ ತಿಳಿದಿರುವ ಗಡಿಯಿಂದ ಪ್ರಾರಂಭವಾಗುವ ಕ್ಷೇತ್ರವನ್ನು ಕಂಡುಹಿಡಿಯಲು ಅದನ್ನು ಪರಿಹರಿಸಬಹುದೇ ವಿಷಯ ಸ್ಪಷ್ಟವಾಗಿದೆಯೇ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆಂದರೆ ನಾವು ಡಿಫ್ರೆನ್ಷಿಯಲ್ ಸಮೀಕರಣವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಇದರಿಂದಾಗಿ ನಾನು ಒಂದು ನಿರ್ದಿಷ್ಟ ಗಡಿಯಲ್ಲಿ ಕ್ಷೇತ್ರವನ್ನು ತಿಳಿದಿದ್ದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾನು ಅದನ್ನು ಆ ಹಂತದಿಂದ ನಿರ್ಮಿಸಬಹುದು ಈಗ ಎಷ್ಟು ವ್ಯಾಖ್ಯಾನಗಳಿವೆ ಎಂದು ನೋಡೋಣ ಕ್ಷೇತ್ರ E ಯು 3 ಘಟಕಗಳನ್ನು ಹೊಂದಿದೆ ಏಕೆಂದರೆ ಇದು ವೆಕ್ಟರ್ ಪ್ರಮಾಣವಾಗಿದೆ ನಮ್ಮಲ್ಲಿ x ದಿಕ್ಕಿನಲ್ಲಿ Ex ಇದೆ Ey ಯು y ಕಾಂಪೊನೆಂಟ್ ಮತ್ತು z ದಿಕ್ಕಿನಲ್ಲಿ Ez ಇದೆ ಮತ್ತು ಇವೆಲ್ಲವೂ x y ಮತ್ತು z ನ ಫಂಕ್ಶನ್ಸ್ ಗಳಾಗಿವೆ ಆದ್ದರಿಂದ ನಾನು ಪಾಯಿಂಟ್ ನಿಂದ ಪಾಯಿಂಟ್'ಗೆ ಹೋಗುತ್ತಿದ್ದರೆ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ಗೆ ಹೋಗುತ್ತಿದ್ದರೆ ನಾನು x ಅನ್ನು ಬದಲಾಯಿಸಿದಂತೆ Ex ನ ಎಲ್ಲಾ ಮೂರು ಕಾಂಪೊನೆಂಟ್ ಗಳು ಬದಲಾಗುತ್ತವೆ ಆದರೆ y ಮತ್ತು z ಅನ್ನು ಸ್ಥಿರವಾಗಿರಿಸಿಕೊಳ್ಳಿ ಅಂದರೆ ನಾನು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈಯೇಟಿವ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಾನು y ಅನ್ನು ಬದಲಾಯಿಸಿದರೆ ಸಹ Ex ಬದಲಾಗುತ್ತದೆ ಅಥವಾ ನಾನು z ಅನ್ನು ಬದಲಾಯಿಸಿದರೆ Ex ಸಹ ಬದಲಾಗುತ್ತದೆ ಮತ್ತು ಇತರ ಎಲ್ಲಾ ಕಾಂಪೊನೆಂಟ್ಗಳನ್ನು ಬದಲಾವಣೆ ಮಾಡಿ ಆದ್ದರಿಂದ ನಾನು ಈ ಪಾಯಿಂಟ್ ನಲ್ಲಿದ್ದರೆ ಇದು x ಎಂದು ಹೇಳೋಣ ಇದು y ಇದು z ನಾನು ಇಲ್ಲಿಂದ x z ಸಮತಲದಲ್ಲಿ ಹೋದರೆ ನಾನು ಇಲ್ಲಿಗೆ ಚಲಿಸುವಾಗ Ex ಕಾಂಪೊನೆಂಟ್ ಬದಲಾಗಬಹುದು ನಾನು y ದಿಕ್ಕಿನಲ್ಲಿ ಹೋದರೆ x ಕಾಂಪೊನೆಂಟ್ ಮತ್ತೆ ಬದಲಾಗಬಹುದು ಆದ್ದರಿಂದ ಇದನ್ನು ಈ ಮೂರು ಡಿಫ್ರೆನ್ಷಿಯಲ್ ಪಾರ್ಷಿಯಲ್ ಡಿರೈವೇಟಿವ್ ಗಳಿಂದ ವಿವರಿಸಲಾಗಿದೆ ಅಂತೆಯೇ ಎಲ್ಲಾ ಮೂರು ನಿರ್ದೇಶಾಂಕಗಳೊಂದಿಗೆ y ಘಟಕವು ಬದಲಾಗುತ್ತದೆ ಮತ್ತು z ಘಟಕವು ಬದಲಾಗುತ್ತದೆ ತಾತ್ವಿಕವಾಗಿ ನನಗೆ ಈ ಮೂರೂ ಬೇಕು ಆದ್ದರಿಂದ 9 ಡಿಫರೆನ್ಷಿಯಲ್ಸ್ ಪ್ರತಿ ಘಟಕಕ್ಕೆ ಮೂರು ಬೇಕು ಒಂದು ನಿರ್ದಿಷ್ಟ ಬಿಂದುವಿನಿಂದ ಅದರ ಮೌಲ್ಯದಿಂದ ಪ್ರಾರಂಭವಾಗುವ ಬೇರೆ ಬಿಂದುವಿನಲ್ಲಿ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು 9 ಘಟಕಗಳು ಬೇಕಾಗುತ್ತವೆ ಮತ್ತು ನಾನು ಅವೆಲ್ಲವನ್ನೂ ಪಟ್ಟಿ ಮಾಡುತ್ತಿರಬೇಕು ಆದರೆ ನಾವು ಅದೃಷ್ಟವಂತರು ಒಂದು ಪ್ರಮೇಯವಿದೆ ಮತ್ತು ಅದನ್ನು ಸಾಬೀತುಪಡಿಸದೆ ನಾನು ಹೇಳಲಿದ್ದೇನೆ ಪ್ರಮೇಯವನ್ನು ಹೆಲ್ಮ್ಹೋಲ್ಟ್ಜ್ Helmholtzs ಪ್ರಮೇಯ ಎಂದು ಕರೆಯಲಾಗುತ್ತದೆ ಮತ್ತು ಅದು ಏನು ಹೇಳುತ್ತದೆ ಅಂದರೆ ಒಂದು ಗಡಿಯನ್ನು ನೀಡಲಾಗಿದೆ ಒಂದು ಕ್ಷೇತ್ರದ ಪೆರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಗಡಿಯಲ್ಲಿರುವ ಯಾವುದೇ ವೆಕ್ಟರ್ ಕ್ಷೇತ್ರ ನನಗೆ ತಿಳಿದಿದೆ ಎಂದು ಭಾವಿಸೋಣ ಆದ್ದರಿಂದ ಕ್ಷೇತ್ರದ ಲಂಬವಾದ ಕಾಂಪೊನೆಂಟ್ ತಿಳಿದುಬಂದಿದೆ ನಂತರ ನಾನು ಆ ಪ್ರಮಾಣಗಳನ್ನು ವ್ಯಾಖ್ಯಾನಿಸಲು ಮತ್ತು ವಿವರಿಸಲು ಹೋಗುತ್ತೇನೆ ಇದರಲ್ಲಿನ ಡಿರೈವೇಟಿವ್ ಗಳ ಸಂಯೋಜನೆಯಾದ ಡೈವರ್ಜೆನ್ಸ್ ನಮಗೆ ತಿಳಿದಿದ್ದರೆ ನಾನು ಅದರ ಅರ್ಥವನ್ನು ಒಂದು ನಿಮಿಷದಲ್ಲಿ ವಿವರಿಸುತ್ತೇನೆ ಡೈವರ್ಜೆನ್ಸ್ ಎನ್ನುವುದು x ಗೆ ಸಂಬಂಧಿಸಿದಂತೆ x ಕಾಂಪೊನೆಂಟ್ ಡಿರೈವೇಟಿವ್ ಮತ್ತು y ಗೆ ಸಂಬಂಧಿಸಿದಂತೆ y ಕಾಂಪೊನೆಂಟ್ ಡಿರೈವೇಟಿವ್ ಮತ್ತು z ಗೆ ಸಂಬಂಧಿಸಿದಂತೆ z ಕಾಂಪೊನೆಂಟ್ ಡಿರೈವೇಟಿವ್ ಗಳ ಮೊತ್ತ ಡೈವರ್ಜೆನ್ಸ್ ExδxEyδyEzδz ನಮಗೆ ಡೈವರ್ಜೆನ್ಸ್ ಮತ್ತು ಕರ್ಲ್ ಎಂಬ ಇನ್ನೊಂದು ಪ್ರಮಾಣ ತಿಳಿದಿದ್ದರೆ ಈ ಎರಡು ಪ್ರಮಾಣಗಳು ನಮಗೆ ತಿಳಿದಿದ್ದರೆ ಅದರ ಕಾಂಪೊನೆಂಟ್ ಗಳನ್ನು ಬರೆಯೋಣ ಉದಾಹರಣೆಗೆ ಕರ್ಲ್ ನ x ಘಟಕವು ಪಾರ್ಷಿಯಲ್ Ez ಭಾಗಿಸು ಪಾರ್ಷಿಯಲ್ y ಕಳೆ ಪಾರ್ಷಿಯಲ್ Ey ಭಾಗಿಸು ಪಾರ್ಷಿಯಲ್ z ಆಗಿರುತ್ತದೆ ಅಂತೆಯೇ y ಘಟಕವು ಪಾರ್ಷಿಯಲ್ Ex ಭಾಗಿಸು ಪಾರ್ಷಿಯಲ್ z ಕಳೆ ಪಾರ್ಷಿಯಲ್ Ez ಭಾಗಿಸು ಪಾರ್ಷಿಯಲ್ xಆಗಿರುತ್ತದೆ ಮತ್ತು z ಘಟಕವು ಪಾರ್ಷಿಯಲ್ Ey ಭಾಗಿಸು ಪಾರ್ಷಿಯಲ್ x ಕಳೆ ಪಾರ್ಷಿಯಲ್ Ex ಭಾಗಿಸು ಪಾರ್ಷಿಯಲ್ y ಆಗಿದೆ ನಾನು ಈ ಕರ್ಲ್ ಪ್ರಮಾಣವನ್ನು ತಿಳಿದಿದ್ದರೆ ಮತ್ತು ನನಗೆ ಡೈವರ್ಜೆನ್ಸ್ ತಿಳಿದಿದ್ದರೆ ನಾನು ಎಲ್ಲೆಡೆ ಕ್ಷೇತ್ರವನ್ನು ಲೆಕ್ಕ ಹಾಕಬಹುದು Curl Ezδy Eyδz Exδz Ezδx Eyδx Exδy ಆದ್ದರಿಂದ ಇದು ಹೆಲ್ಮ್ಹೋಲ್ಟ್ಜ್ Helmholtzs ನ ಪ್ರಮೇಯವಾಗಿದೆ ಮತ್ತು ಗಡಿಯಲ್ಲಿರುವ ಲಂಬವಾದ ಘಟಕವನ್ನು ನಾನು ತಿಳಿದಿದ್ದರೆ ನಾನು ಕರ್ಲ್ ಮತ್ತು ಡೈವರ್ಜೆನ್ಸ್ ಅನ್ನು ಮಾತ್ರ ತಿಳಿದುಕೊಳ್ಳಬೇಕು ಇವುಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಮತ್ತು ಇಂದಿನ ಉಳಿದ ಉಪನ್ಯಾಸವು ಇದರ ಬಗ್ಗೆ ಇರಲಿವೆ ನಾನು ವೆಕ್ಟರ್ ಕ್ಷೇತ್ರದ ಡೈವರ್ಜೆನ್ಸ್ ನ ಬಗ್ಗೆ ಗಮನ ಕೊಡಲಿದ್ದೇನೆ ಡೈವರ್ಜೆಂಟ್ ಎಂಬ ಪದವನ್ನು ನೀವು ಕೇಳಿದ್ದೀರಿ ಡೈವರ್ಜೆನ್ಸ್ ಎಂದರೆ ಅಭಿಪ್ರಾಯಗಳು ವಿಭಿನ್ನವಾಗಿವೆ ಎಂದು ನಾವು ಹೇಳುತ್ತೇವೆ ವಿಭಿನ್ನ ಬೆಳಕಿನ ಕಿರಣಗಳು ಬರುತ್ತಿವೆ ಆದ್ದರಿಂದ ಮೂಲತಃ ಇದರ ಅರ್ಥವೇನೆಂದರೆ ವಿಶೇಷವಾಗಿ ನೀವು ಅದನ್ನು ನಿಮ್ಮ 12 ನೇ ತರಗತಿಯ ಪುಸ್ತಕದಲ್ಲಿ ನೋಡಿರಬಹುದು ಬೆಳಕಿನ ಕಿರಣಗಳು ಪರಸ್ಪರ ದೂರ ಹೋಗುತ್ತಿದ್ದರೆ ಬೆಳಕಿನ ಕಿರಣಗಳು ಡೈವರ್ಜಿಂಗ್ ಎಂದು ನಾವು ಹೇಳುತ್ತೇವೆ ಜನರು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದರೆ ಅವರು ಡೈವರ್ಜೆಂಟ್ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆಂದು ನಾವು ಹೇಳುತ್ತೇವೆ ಆದರೆ ವಿದ್ಯುತ್ ಕ್ಷೇತ್ರಕ್ಕಾಗಿ ನಾವು ಈ ವಿಚಾರದ ಬಗ್ಗೆ ಆಸಕ್ತಿ ವಹಿಸುವುದಿಲ್ಲ ನಮ್ಮ ಆಸಕ್ತಿಯು ಈ ವಿಭಿನ್ನ ಗಣಿತದ ಪ್ರಮಾಣಗಳ ಮೇಲಿವೆ ಬೆಳಕಿನ ಕಿರಣಗಳು ಡೈವರ್ಜಿಂಗ್ ಆಗಿವೆ ವೆಕ್ಟರ್ ಕ್ಷೇತ್ರದಿಂದ ನಾನು ಬೆಳಕಿನ ಕಿರಣಗಳನ್ನು ಚೆನ್ನಾಗಿ ಇಡಬಲ್ಲೆ ಮತ್ತು ಈ ಕ್ಷೇತ್ರದ ವೆಕ್ಟರ್ ಗಳನ್ನು ಪ್ರತಿನಿಧಿಸುವ ರೇಖೆಗಳು ಇವು ಎಂದು ನಾವು ಹೇಳುತ್ತೇವೆ ನಾವು ಈ ರೀತಿ ಪರಿಗಣಿಸುತ್ತಿದ್ದೇವೆ ಈ ಡೈವರ್ಜೆನ್ಸ್ ಎಂದರೆ ಏನು ಎಂಬುದರ ಬಗ್ಗೆ ಒಂದು ನೋಟ ಅಥವಾ ಭಾವನೆಯನ್ನು ಪಡೆಯಲು ನಾವು ಬಯಸುತ್ತೇವೆ ಮತ್ತು ಅದನ್ನು ಅತ್ಯಂತ ನಿಖರವಾದ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತೇವೆ ನಾವು ಏನನ್ನಾದರೂ ಡೈವರ್ಜಿಂಗ್ ಎಂದು ಹೇಳಿದಾಗ ಅದನ್ನು ವ್ಯಾಖ್ಯಾನಿಸುವ ಉದಾಹರಣೆಯೆಂದರೆ ನಾನು ಈ ಮೊದಲು ಮಾತನಾಡಿದ ದ್ರವದ ಹರಿವು ಆದ್ದರಿಂದ ಈ ನೀರು ಅಥವಾ ದ್ರವವು ಹರಿಯುತ್ತಿದೆ ಮತ್ತು ಎಲ್ಲೆಡೆ ಅದು ವಿಭಿನ್ನ ಹಂತಗಳಲ್ಲಿ ವಿಭಿನ್ನ ಪ್ರವಾಹವನ್ನು ಹೊಂದಿದೆ ಎಂದು ಹೇಳೋಣ ಮತ್ತು ಬೆಳಕಿನ ಕಿರಣಗಳು ಬೇರೆಡೆಗೆ ತಿರುಗುತ್ತಿರುವಂತೆ ತೋರುತ್ತಿದೆ ಈ ವೇಗವೂ ಸಹ ಭಿನ್ನವಾಗಿದೆ ಈ ಡೈವರ್ಜೆನ್ಸ್ ನ ಸ್ವರೂಪವನ್ನು ನಾವು ಅರ್ಥಮಾಡಿಕೊಳ್ಳಬಹುದೇ ನಾನು ಅದಕ್ಕೆ ನಿರ್ದಿಷ್ಟ ಅರ್ಥವನ್ನು ನೀಡಬಹುದೇ ಆದ್ದರಿಂದ ನಾನು ಇಲ್ಲಿ ಒಂದು ಪರಿಮಾಣ ಸಣ್ಣ ಪರಿಮಾಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ನೋಡೋಣ ಆ ದ್ರವವು ಏನೇ ಒಳ ಬರುತ್ತದೆಯೋ ಅದು ಯಾವುದೇ ಹೊರಹೋಗುವ ದ್ರವಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಒಳ ಬರುವ ದ್ರವವು ಹೊರಹೋಗುವ ದ್ರವಕ್ಕೆ ಸಮನಾಗಿರುತ್ತದೆ ಎಂದು ಭಾವಿಸೋಣ ಆ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಅದು ನಿಜವಾಗಿಯೂ ಡೈವರ್ಜೆಂಟ್ ಆಗಿಲ್ಲ ಏನು ಒಳಗೆ ಬಂದರೂ ಹೊರಗೆ ಹೋಗುತ್ತದೆ ಮತ್ತೊಂದೆಡೆ ಒಳಗೆ ಬರುವ ದ್ರವಕ್ಕಿಂತ ಹೊರಹೋಗುವ ದ್ರವ ಹೆಚ್ಚಿದ್ದರೆ ನಾನು ಇದನ್ನು ಡೈವರ್ಜೆಂಟ್ ಎಂದು ಹೇಳುತ್ತೇನೆ ದ್ರವದ ಹರಿವು ಪ್ರವಾಹದ ವೇಗಗಳು ವಿಭಿನ್ನವಾಗಿವೆ ಏಕೆಂದರೆ ಅವು ತರುತ್ತಿರುವುದಕ್ಕಿಂತ ಹೆಚ್ಚಿನದನ್ನು ಅವು ತೆಗೆದುಕೊಂಡು ಹೋಗುತ್ತವೆ ಅಥವಾ ಮತ್ತೊಂದೆಡೆ ಹೊರಹೋಗುವ ದ್ರವವು ಒಳಗೆ ಬರುವ ದ್ರವಕ್ಕಿಂತ ಕಡಿಮೆಯಿದ್ದರೆ ನಾನು ಇದನ್ನು ಒಮ್ಮುಖ ಅಥವಾ ಕನ್ವೆರ್ಜೆಂಟ್ ಎಂದು ಹೇಳುತ್ತೇನೆ ಏಕೆಂದರೆ ಅದು ನಕಾರಾತ್ಮಕ ಡೈವರ್ಜೆಂಟ್ ನಂತಿದೆ ಅದನ್ನು ಅರ್ಥಪೂರ್ಣವಾಗಿ ನೋಡೋಣ ಮಸೂರದಿಂದ ಬೆಳಕಿನ ಕಿರಣಗಳನ್ನು ನೋಡೋಣ ಏಕೆಂದರೆ ಕಿರಣಗಳು ಡೈವರ್ಜಿಂಗ್ ಆಗಿವೆ ಎಂದು ನಾನು ಹೇಳುತ್ತೇನೆ ಮತ್ತು ನಾನು ಇಲ್ಲಿ ಸಣ್ಣ ಪ್ರಮಾಣವನ್ನು ತೆಗೆದುಕೊಂಡರೆ ಆ ಸಂದರ್ಭದಲ್ಲಿ ಯಾವುದೇ ಬೆಳಕು ಒಳಗೆ ಬಂದರೂ ಸಹ ಹೊರಹೋಗುತ್ತದೆ ಅದು ಡೈವರ್ಜಿಂಗ್ ಇರಬಹುದು ಅಥವಾ ಇಲ್ಲದಿರಬಹುದು ಆದರೆ ಮತ್ತೊಂದೆಡೆ ನಾನು ಬೆಳಕಿನ ಪಾಯಿಂಟ್ ಸೊರ್ಸ್ ದಂತೆ ಮೂಲವನ್ನು ತೆಗೆದುಕೊಂಡರೆ ಬೆಳಕು ಇಲ್ಲಿಂದ ಸುತ್ತಲೂ ಹೊರಹೋಗುತ್ತಿದೆ ನಾನು ಅದರ ಸುತ್ತಲೂ ಒಂದು ಸಣ್ಣ ಪರಿಮಾಣವನ್ನು ತೆಗೆದುಕೊಂಡು ಈ ಪರಿಮಾಣದಿಂದ ಹೊರಹೋಗುವ ಬೆಳಕನ್ನು ನೋಡಿದರೆ ಬೆಳಕು ಎಲ್ಲೆಡೆಯೂ ಹೊರಹೋಗುತ್ತಿದೆ ಆದ್ದರಿಂದ ಇದು ನಿಜವಾಗಿಯೂ ಡೈವರ್ಜೆಂಟ್ ಆಗಿರುತ್ತದೆ ಮತ್ತೊಂದೆಡೆ ಎಲ್ಲಾ ಬೆಳಕು ಬರುವ ಪಾಯಿಂಟ್ ಅನ್ನು ನಾನು ಇಲ್ಲಿ ತೆಗೆದುಕೊಂಡರೆ ಆಗ ನಾನು ಈ ಹಂತಕ್ಕೆ ಒಮ್ಮುಖವಾಗುವಂತೆ ಇದು ಕನ್ವೆರ್ಜೆಂಟ್ ಆಗಿದೆ ಎಂದು ಹೇಳುತ್ತೇನೆ ಇಲ್ಲಿ ಈ ಹಂತದಲ್ಲಿ ನಿಜವಾಗಿಯೂ ಯಾವುದೇ ಕನ್ವೆರ್ಜೆಂಟ್ ಮತ್ತು ಡೈವರ್ಜೆಂಟ್ ಇಲ್ಲ ನಾವು ಚರ್ಚಿಸಿದಂತೆ ಅವುಗಳು ಈ ಹಂತದ ಡೈವರ್ಜೆನ್ಸ್ ಆಗಿರಬಹುದು ಏಕೆಂದರೆ ಎಲ್ಲವೂ ಇಲ್ಲಿಂದ ಹೊರಬರುತ್ತಿವೆ ಆದ್ದರಿಂದ ಈ ರೀತಿಯ ವರ್ತನೆ ನಿಮಗೆ ಡೈವರ್ಜೆನ್ಸ್ ಏನೆಂಬುದರ ಅನುಭವ ನೀಡುತ್ತದೆ ಏನಾದರೂ ಎಲ್ಲವೂ ಹೊರಗೆ ಹೋಗುತ್ತಿರುವಾಗ ಅಥವಾ ನಿವ್ವಳ ಹೊರಹರಿವು ಇದ್ದಾಗ ಡೈವರ್ಜೆನ್ಸ್ ನ ವರ್ತನೆ ಇರುತ್ತದೆ ಅಥವಾ ನಿವ್ವಳ ಒಳಹರಿವು ಇದ್ದಾಗ ಈ ಋಣಾತ್ಮಕ ಡೈವರ್ಜೆನ್ಸ್ ಅಂದರೆ ಕನ್ವೆರ್ಜೆನ್ಸ್ ಅಥವಾ ಒಮ್ಮುಖವು ಇರುತ್ತದೆ